ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ನ ಮಾಡ್ಯೂಲ್ 11 ಗೆ ಸುಸ್ವಾಗತ ನಾವು ಒಬ್ಜೆಕ್ಟ್ಗಳ ಸ್ವರೂಪದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಒಬ್ಜೆಕ್ಟ್ವೊಂದು ಅಸ್ತಿತ್ವದಲ್ಲಿರಬೇಕು ಎಂದು ನಾವು ಗಮನಿಸಿದ್ದೇವೆ ಅದು ಸಂವಹನ ನಡೆಸಬೇಕು ಮತ್ತು ಅದು ಪ್ರತ್ಯೇಕವಾಗಿರಬೇಕು ಪ್ರತಿಯೊಂದು ಒಬ್ಜೆಕ್ಟ್ಗೂ ಸ್ಟೇಟ್ ಬಿಹೇವಿಯರ್ ಮತ್ತು ಐಡೆಂಟಿಟಿ ಇರುತ್ತದೆ ಎಂದು ನಾವು ಗಮನಿಸಿದ್ದೇವೆ ನಾವು ಈಗಾಗಲೇ ಸ್ಟೇಟ್ ಬಗ್ಗೆ ಮಾತನಾಡಿದ್ದೇವೆ ಸ್ಟೇಟ್ ಪಟ್ಟಿಯ ಕುರಿತು ಮಾತನಾಡಿದ್ದೇವೆ ಕೆಲವು ಭಾಗಗಳ ಗುಣಲಕ್ಷಣಗಳು ಹೇಗೆ ಸ್ಟಾಟಿಕ್ ಆಗಿರಬಹುದು ಮತ್ತು ಕೆಲವು ಭಾಗಗಳ ಗುಣಲಕ್ಷಣಗಳು ಡೈನಾಮಿಕ್ ವ್ಯಾಲ್ಯೂಸ್ ಹೊಂದಿರಬಹುದು ಈಗ ನಾವು ಒಬ್ಜೆಕ್ಟ್ನ ಬಿಹೇವಿಯರ್ ಅನ್ನು ಚರ್ಚಿಸಲು ಮುಂದುವರಿಯೋಣ ಒಬ್ಜೆಕ್ಟ್ನ ಬಿಹೇವಿಯರ್ ಅದರ ಕಾರ್ಯಾಚರಣೆಗಳ ಸಂಗ್ರಹವಾಗಿದೆ ಆದ್ದರಿಂದ ನಾನು ಸ್ಟ್ಯಾಕ್ ಒಬ್ಜೆಕ್ಟ್ ಅನ್ನು ಹೊಂದಿದ್ದೇನೆ ಸ್ಟ್ಯಾಕ್ ಒಬ್ಜೆಕ್ಟ್ಗಳನ್ನು ಸಂಗ್ರಹಿಸಲು ಸ್ಟ್ಯಾಕನ ಮೇಲ್ಭಾಗವನ್ನು ಗುರುತಿಸಲು ಇದು ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ ಆದರೆ ನಾವು ಈಗ ಹೆಚ್ಚು ಆಸಕ್ತಿ ಹೊಂದಿರುವುದು ಅದರ ವಿಭಿನ್ನ ಕಾರ್ಯಾಚರಣೆಗಳ ಬಗ್ಗೆ ಈ ಕಾರ್ಯಾಚರಣೆಗಳು ಒಟ್ಟಾಗಿ ಸ್ಟ್ಯಾಕ್ ಬಿಹೇವಿಯರ್ ಅನ್ನು ವ್ಯಾಖ್ಯಾನಿಸುತ್ತವೆ ಆದ್ದರಿಂದ ನಾವು ನಿರ್ದಿಷ್ಟವಾಗಿ ಈ 2 ಬಿಹೇವಿಯರ್ಗಳನ್ನು ನೋಡಿದರೆ ಈ 2 ಕಾರ್ಯಾಚರಣೆಗಳು ಸ್ಟ್ಯಾಕ್ನ ಎಲ್ಐಎಫ್ಓ ಬಿಹೇವಿಯರ್ಯನ್ನು ವ್ಯಾಖ್ಯಾನಿಸುತ್ತವೆ ಈ 4 ಒಟ್ಟಿಗೆ ಒಂದು ಸ್ಟ್ಯಾಕ್ ಅನ್ನು ವ್ಯಾಖ್ಯಾನಿಸುತ್ತದೆ ಆದರೆ ಇದಲ್ಲದೆ ಬಿಹೇವಿಯರ್ಯನ್ನು ವಿಸ್ತರಿಸಲು ನಾನು ಮತ್ತೊಂದು ಕಾರ್ಯಾಚರಣೆಯನ್ನು ಸಹ ಒದಗಿಸಿದೆ ಮುದ್ರಣದ ಈ ಕಾರ್ಯಾಚರಣೆಯು ಪ್ರಾಥಮಿಕವಾಗಿ ಡಿಬಗ್ಗಿಂಗ್ ಮಾಡುವ ಉದ್ದೇಶಕ್ಕಾಗಿ ಮತ್ತು ವಿವರಣೆಯ ಉದ್ದೇಶಕ್ಕಾಗಿ ಆಗಿದೆ ಉದಾಹರಣೆಗೆ ನಾನು ಸ್ಟ್ಯಾಕ್ ಒಬ್ಜೆಕ್ಟ್ ಅನ್ನು ಕಾರ್ಯಗತಗೊಳಿಸುವ ಸ್ಟ್ಯಾಕ್ ಒಬ್ಜೆಕ್ಟ್ ಅನ್ನು ರಚಿಸುತ್ತಿದ್ದರೆ ನನ್ನ ಸ್ಟ್ಯಾಕ್ ಕಾರ್ಯಾಚರಣೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಮತ್ತು ನಾನು ಪ್ರತಿ ಹಂತದಲ್ಲೂ ಅರ್ಥಮಾಡಿಕೊಳ್ಳಬೇಕು ಯಾವುದೇ ಸಮಯದಲ್ಲಿ ಸ್ಟ್ಯಾಕ್ ಸ್ಥಿತಿಯನ್ನು ಮುದ್ರಿಸಲು ನನಗೆ ಸ್ವಲ್ಪ ಸಹಾಯ ಬೇಕಾಗಬಹುದು ಮತ್ತು ಆದ್ದರಿಂದ ಪ್ರಿಂಟ್ ಕಾರ್ಯಾಚರಣೆಯನ್ನು ಸೇರಿಸಿ ಆದ್ದರಿಂದ ಬಿಹೇವಿಯರ್ ಈ ಎಲ್ಲದರ ಬಗ್ಗೆ ಸಂಗ್ರಹವಾಗಿ ಮಾತನಾಡುತ್ತದೆ ಮತ್ತು ಹುಡುಕಾಟವು ಈ ಬಿಹೇವಿಯರ್ ಒಂದು ಭಾಗವಲ್ಲ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾನು ಸ್ಟ್ಯಾಕ್ನಲ್ಲಿ ಐಟಂ ಅನ್ನು ಹುಡುಕಲು ಸಾಧ್ಯವಿಲ್ಲ ಅದು ಬಿಹೇವಿಯರ್ ಮೂಲ ಕಲ್ಪನೆಯಾಗಿದೆ ಈ ಸಮಯದಲ್ಲಿ ನಾನು ಒಬ್ಜೆಕ್ಟ್ ಆಧಾರಿತ ಪರಸ್ಪರ ಕ್ರಿಯೆಯ ಕ್ಲೈಂಟ್ ಸರ್ವರ್ ಮೋಡೆಲ್ ಹತ್ತಿರ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಮತ್ತು ನಾವು ಮೊದಲೇ ಪರಿಚಯಿಸಲಾದ ಗಣನೆಯಲ್ಲಿ ಯಾವುದೇ ಒಬ್ಜೆಕ್ಟ್ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ ಪ್ರತ್ಯೇಕವಾಗಿರುವ ಒಬ್ಜೆಕ್ಟ್ನ ಬಗ್ಗೆ ಮಾತನಾಡಲು ಯಾವುದೇ ಆಸಕ್ತಿದಾಯಕ ಅಂಶಗಳಿಲ್ಲ ಆದ್ದರಿಂದ ಒಬ್ಜೆಕ್ಟ್ಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳು ಇತರ ಒಬ್ಜೆಕ್ಟ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ನಾನು ಒಬ್ಜೆಕ್ಟ್ ಒ1 ಹೊಂದಿದ್ದರೆ ನನ್ನಲ್ಲಿ ಒಬ್ಜೆಕ್ಟ್ ಒ2 ಇದೆ ಆದ್ದರಿಂದ ಒ1 ಒ2 ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಒ2 ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಒ1 ಒ2ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನೀವು ಕಾರ್ಯನಿರ್ವಹಿಸುತ್ತೀರಿ ಅಥವಾ ನೀವು ಇತರ ಒಬ್ಜೆಕ್ಟ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತೀರಿ ಮತ್ತು ನಾವು ನೋಡಿದ ಇದು ಮೂಲ ಕ್ಲೈಂಟ್ ಸರ್ವರ್ ಮೋಡೆಲ್ ಗೆ ಕಾರಣವಾಗುತ್ತದೆ ಬಿಹೇವಿಯರ್ ಒಬ್ಜೆಕ್ಟ್ನಿಂದ ಒದಗಿಸಲಾದ ಸೇವೆಗಳ ಕಾರ್ಯಾಚರಣೆಗಳ ಒಂದು ಗುಂಪಾಗಿದೆ ಈ ರೀತಿ ವಿನಂತಿಸಲಾದ ಸೇವೆಗಳು ಕೇವಲ ಪರಿಭಾಷೆಯ ವ್ಯತ್ಯಾಸ ಸಂದೇಶಗಳನ್ನು ಕಳುಹಿಸುವ ಮೂಲಕ ಅಥವಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುವ ಮೂಲಕ ಸೇವೆಗಳನ್ನು ವಿನಂತಿಸಲಾಗುತ್ತದೆ ಮತ್ತು ಸಂಕ್ಷಿಪ್ತವಾಗಿ ಕ್ಲೈಂಟ್ ಸರ್ವರ್ ವೀಕ್ಷಣೆ ಕ್ಲೈಂಟ್ ಸೇವೆಗಳಿಗಾಗಿ ವಿನಂತಿಸುತ್ತಾರೆ ಸರ್ವರ್ಗಳು ಸ್ವಾಭಾವಿಕವಾಗಿ ಸೇವೆಗಳನ್ನು ಒದಗಿಸುತ್ತವೆ ಸೇವೆಗಾಗಿ ಕ್ಲೈಂಟ್ ವಿನಂತಿಸುತ್ತದೆ ಸರ್ವರ್ ಸೇವೆಯನ್ನು ಒದಗಿಸುತ್ತದೆ ಮತ್ತು ಕ್ಲೈಂಟ್ ಮತ್ತು ಸರ್ವರ್ ನಡುವೆ ಒಪ್ಪಿದ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾದ ಸಂದೇಶವನ್ನು ಸಾಗಿಸುತ್ತದೆ ಆದ್ದರಿಂದ ಈ ಸಂದೇಶಗಳು ಅಥವಾ ಕಾರ್ಯಾಚರಣೆಗಳು ಮೂಲತಃ ಒಬ್ಜೆಕ್ಟ್ನ ಬಿಹೇವಿಯರ್ಯನ್ನು ವ್ಯಾಖ್ಯಾನಿಸುತ್ತವೆ ಈಗ ಸಹಜವಾಗಿ ಒಬ್ಜೆಕ್ಟ್ಗಳು ಅದರ ಬಿಹೇವಿಯರ್ ಅಲ್ಲಿ ವಿವಿಧ ಕಾರ್ಯಾಚರಣೆಗಳನ್ನು ಹೊಂದಿರಬಹುದು ಆದರೆ ಮೋಡೆಲಿಂಗ್ ವ್ಯವಸ್ಥೆಗಳಲ್ಲಿ ಒಬ್ಜೆಕ್ಟ್ಗಳನ್ನು ವಿನ್ಯಾಸಗೊಳಿಸುವಲ್ಲಿ ವಿಭಿನ್ನ ಜನರು ಹಲವಾರು ವರ್ಷಗಳ ಅನುಭವ ಹೇಳುತ್ತಾರೆ ಒಬ್ಜೆಕ್ಟ್ಗೆ ಸಾಮಾನ್ಯವಾಗಿ ಸಂಭವಿಸುವ 5 ಮೂಲಭೂತ ರೀತಿಯ ಸಾಮಾನ್ಯ ಕಾರ್ಯಾಚರಣೆಗಳಿವೆ ಎಂದು ವೀಕ್ಷಣೆಗೆ ಇಡಲಾಗಿದೆ ಆದ್ದರಿಂದ ನಾವು ಒಬ್ಜೆಕ್ಟ್ಅನ್ನು ಏಕೆ ವಿನ್ಯಾಸಗೊಳಿಸುತ್ತಿದ್ದೇವೆ ಇಡೀ ಬಿಹೇವಿಯರ್ನ ಗುಂಪಿಗೆ ನಾವು ಯಾವ ರೀತಿಯ ಕಾರ್ಯಾಚರಣೆಯನ್ನು ಸೇರಿಸುತ್ತಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು ಆದ್ದರಿಂದ ಈ ಬಿಹೇವಿಯರ್ಗಳಲ್ಲಿ ಮೊದಲನೆಯದಾಗಿ ಎಲ್ಲಾ ಮೊಡಿಫೈಯರ್ಗಳು ಸೇರುತ್ತದೆ ಮೊಡಿಫೈಯರ್ ಒಬ್ಜೆಕ್ಟ್ನ ಸ್ಥಿತಿಯನ್ನು ಬದಲಾಯಿಸುವ ಒಂದು ಕಾರ್ಯಾಚರಣೆಯಾಗಿದೆ ಈಗ ನಾವು ಸ್ಟ್ಯಾಕ್ನ ಸ್ಥಿತಿ ಏನು ಎಂದು ತಿಳಿಯುತ್ತೇವೆ ಆದ್ದರಿಂದ ನಾನು ಸ್ಟ್ಯಾಕ್ ಬಗ್ಗೆ ಮಾತನಾಡಿದರೆ ಪುಶ್ ಒಂದು ಮೊಡಿಫೈಯರ್ ಆಗಿದೆ ಏಕೆಂದರೆ ನೀವು ಪುಶ್ ಮಾಡಿದಾಗ ಏನಾಗಬಹುದು ಎಂದರೆ ಸ್ವಾಭಾವಿಕವಾಗಿ ಹೊಸ ಐಟಂ ಸ್ಟ್ಯಾಕ್ಗೆ ಸೇರುತ್ತದೆ ಮತ್ತು ಮಾರ್ಕರ್ ಟಾಪ್ ಸ್ಥಾನಕ್ಕೆ ಚಲಿಸುತ್ತದೆ ಈ ಎರಡೂ ಗುಣಲಕ್ಷಣಗಳು ಸ್ಟ್ಯಾಕ್ನ ಮೌಲ್ಯಗಳನ್ನು ಬದಲಾಯಿಸುತ್ತವೆ ಆದ್ದರಿಂದ ಸ್ಟ್ಯಾಕ್ ಒಬ್ಜೆಕ್ಟ್ನ ಸ್ಥಿತಿ ಬದಲಾಗುತ್ತದೆ ಅಂತೆಯೇ ನಾನು ಮತ್ತೆ ಪೋಪ್ ಮಾಡಿದರೆ ತೆಗೆದುಹಾಕುವಿಕೆಯು ಸ್ಟ್ಯಾಕ್ ಅನ್ನು ಪ್ರಾಕೃತಿಕವಾಗಿ ಪುನಃ ಬರೆಯುವಂತಿಲ್ಲ ಎಂದು ನಾನು ಭಾವಿಸಿದರೂ ಕೆಲವು ಮೌಲ್ಯವನ್ನು ತೆಗೆದುಹಾಕಲಾಗುತ್ತದೆ ನಿಸ್ಸಂಶಯವಾಗಿ ಟಾಪ್ ಸ್ಥಾನವು ಬದಲಾಗಿದೆ ಎಂದು ಗುರುತಿಸಲು ಮಾರ್ಕರ್ ಚಲಿಸಬೇಕಾಗುತ್ತದೆ ಆದ್ದರಿಂದ ಒಬ್ಜೆಕ್ಟ್ನ ಸ್ಥಿತಿ ಬದಲಾಗುತ್ತದೆ ಆದ್ದರಿಂದ ಇವು ಮೊಡಿಫೈಯರ್ ರೀತಿಯ ಕಾರ್ಯಾಚರಣೆಗಳು ಆಗಿದೆ ನಂತರ ನಾನು ಸೆಲೆಕ್ಟರ್ ರೀತಿಯ ಕಾರ್ಯಾಚರಣೆಗಳನ್ನು ಹೊಂದಬಹುದು ಅದು ಸ್ಟ್ಯಾಕ್ ಅನ್ನು ಪ್ರವೇಶಿಸುತ್ತದೆ ಆದರೆ ಅದನ್ನು ಬದಲಾಯಿಸುವುದಿಲ್ಲ ನಾನು ಟಾಪ್ ಅಂಶವನ್ನು ಪರಿಶೀಲಿಸಿದಾಗ ಅಥವಾ ಸ್ಟ್ಯಾಕ್ ಖಾಲಿಯಾಗಿದೆಯೆ ಅಥವಾ ಇಲ್ಲವೇ ಎಂದು ನಾನು ಪರಿಶೀಲಿಸಿದಾಗ ಸ್ಟ್ಯಾಕ್ನ ಮಾರ್ಕರ್ ಅನ್ನು ನಾನು ಬದಲಾಯಿಸುತ್ತಿಲ್ಲ ಆದರೆ ಅವುಗಳ ಮೌಲ್ಯಗಳ ಆಧಾರದ ಮೇಲೆ ಏನನ್ನಾದರೂ ಪರಿಶೀಲಿಸುತ್ತಿದ್ದೇನೆ ಮೂರನೇ ವರ್ಗದ ಕಾರ್ಯಾಚರಣೆಗಳನ್ನು ಇಟರೇಟರ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳು ಅತ್ಯಂತ ಶಕ್ತಿಯುತವಾದ ಕಾರ್ಯಾಚರಣೆಗಳಾಗಿದ್ದು ಅವು ಮೂಲತಃ ಒಬ್ಜೆಕ್ಟ್ನ ಎಲ್ಲಾ ಭಾಗಗಳ ಮೇಲೆ ಹೋಗುತ್ತವೆ ಮತ್ತು ಉತ್ತಮವಾಗಿ ವರ್ತಿಸುವ ರೀತಿಯಲ್ಲಿ ಏನನ್ನಾದರೂ ಮಾಡುತ್ತವೆ ಪ್ರವೇಶಿಸುತ್ತವೆ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ರೀತಿಯಲ್ಲಿ ಮಾಡುತ್ತವೆ ಆದ್ದರಿಂದ ನೀವು ಸ್ಟ್ಯಾಕ್ ಒಬ್ಜೆಕ್ಟ್ನ ಪ್ರಿಂಟ್ ಫಂಕ್ಷನ್ ಪರಿಗಣಿಸುವುದನ್ನು ನೋಡಿದರೆ ಅದು ಇಟರೇಟರ್ ಎಂದು ನಾವು ಕಂಡುಕೊಳ್ಳುತ್ತೇವೆ ಏಕೆಂದರೆ ಅದು ಏನು ಮಾಡುತ್ತದೆ ಇದು ಇಟರೇಟ್ಸ್ ಸ್ಟ್ಯಾಕ್ ಹೊಂದಿರುವ ಪ್ರತಿಯೊಂದು ಅಂಶಗಳ ಮೇಲೆ ಹೋಗುತ್ತದೆ ಮತ್ತು ಅದನ್ನು ಔಟ್ಪುಟ್ನೊಂದಿಗೆ ಮುದ್ರಿಸುತ್ತದೆ ಆದ್ದರಿಂದ ಒಬ್ಜೆಕ್ಟ್ನ ವಿವಿಧ ಭಾಗಗಳನ್ನು ಸಂಘಟಿತ ರೀತಿಯಲ್ಲಿ ಸಾಗಿಸಲು ವಿವಿಧ ರೀತಿಯ ಪ್ರಿಂಟ್ ಮತ್ತು ವಿವಿಧ ರೀತಿಯ ಮಾರ್ಗಗಳು ಸಾಮಾನ್ಯ ಇಟರೇಟರ್ ಕ್ಲಾಸ್ನ ಕಾರ್ಯಾಚರಣೆಗಳ ಬಿಹೇವಿಯರ್ ಆಗಿದೆ ಆದ್ದರಿಂದ ಇವು ಮೂಲತಃ ಒಬ್ಜೆಕ್ಟ್ನ ಕ್ರಿಯಾತ್ಮಕತೆಯಿಂದ ಏನಾಗುತ್ತದೆ ಖಂಡಿತವಾಗಿಯೂ ಇವುಗಳ ಜೊತೆಗೆ ಏನಾಗಬೇಕು ಅಥವಾ ಒಬ್ಜೆಕ್ಟ್ ಅನ್ನು ನಿಜವಾಗಿ ರಚಿಸುವ ಕನ್ಸ್ಟ್ರಕ್ಟರ್ ಕಾರ್ಯಾಚರಣೆ ಮತ್ತು ಡಿಸ್ಟ್ರಕ್ಟರ್ ಕಾರ್ಯಾಚರಣೆ ಒಬ್ಜೆಕ್ಟ್ ಅನ್ನು ತನ್ನನ್ನು ತಾನೇ ನಾಶಪಡಿಸುತ್ತದೆ ಆದ್ದರಿಂದ ನಾನು ಸ್ಪಷ್ಟವಾಗಿ ತೋರಿಸದಿದ್ದರೂ ಒಂದು ಸ್ಟ್ಯಾಕ್ ಅನ್ನು ರಚಿಸಲು ಕನ್ಸ್ಟ್ರಕ್ಟರ್ ಅಗತ್ಯವಿರುತ್ತದೆ ಮತ್ತು ಅದಕ್ಕೆ ಡಿಸ್ಟ್ರಕ್ಟರ್ ಅಗತ್ಯವಿರುತ್ತದೆ ಆದ್ದರಿಂದ ಸ್ಟ್ಯಾಕ್ನ ಕೆಲಸ ಮುಗಿದ ನಂತರ ಅದು ಸ್ವತಃ ನಾಶವಾಗುತ್ತದೆ ಆದ್ದರಿಂದ ನೀವು ಒಬ್ಜೆಕ್ಟ್ಗಳನ್ನು ವಿನ್ಯಾಸಗೊಳಿಸಿದಾಗ ಮತ್ತು ಅದರ ಬಿಹೇವಿಯರ್ ಅನ್ನು ನೀವು ವ್ಯಾಖ್ಯಾನಿಸಿದಾಗಲೆಲ್ಲಾ ನಿಮ್ಮ ಕಾರ್ಯಾಚರಣೆಯು ಯಾವ ಕ್ಲಾಸ್ಗೆ ಬರುತ್ತದೆ ಎಂಬುದರ ಕುರಿತು ಸ್ಪಷ್ಟವಾಗಿರಲು ಪ್ರಯತ್ನಿಸಿ ಒಂದೇ ಕಾರ್ಯಾಚರಣೆಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡಬಲ್ಲ ಸಂಕೀರ್ಣ ಕಾರ್ಯಾಚರಣೆಗಳನ್ನು ಬರೆಯಬಾರದು ಇದು ಸಾಮಾನ್ಯವಾಗಿ ಉತ್ತಮ ಅಭ್ಯಾಸವಾಗಿದೆ ಮತ್ತು ಅದು ಕನ್ಸ್ಟ್ರಕ್ಷನ್ ಮಾಡುತ್ತಿರುವಾಗ ಮೋಡಿಫೈಸ್ ಮಾಡುತ್ತದೆ ಮತ್ತು ಇಟರೇಟ್ಸ್ ಮಾಡುತ್ತದೆ ಆದ್ದರಿಂದ ವಿನ್ಯಾಸದ ಸುಲಭತೆ ಮತ್ತು ಸ್ಪಷ್ಟತೆಗಾಗಿ ಈ ರೀತಿಯ ಸಂಕೀರ್ಣ ಕಾರ್ಯಾಚರಣೆಗಳನ್ನು ತಪ್ಪಿಸುವುದು ಉತ್ತಮ ಆದ್ದರಿಂದ ಇದು ಮುಖ್ಯವಾಗಿ ನಿಮ್ಮ ಸ್ವ ಅಧ್ಯಯನಕ್ಕಾಗಿ ನಾನು ಉದ್ಯೋಗಿಯ ಎಲ್ಎಂಎಸ್ ಉದಾಹರಣೆಯಿಂದ ಒಬ್ಜೆಕ್ಟ್ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಆ ಉದ್ಯೋಗಿಗೆ ನೀವು ಹೊಂದಬಹುದಾದ ಎಲ್ಲ ರೀತಿಯ ಮೊಡಿಫೈಯರ್ ಸೆಲೆಕ್ಟರ್ ಇಟರೇಟರ್ ಅಥವಾ ಕನ್ಸ್ಟ್ರಕ್ಟರ್ ಅಥವಾ ಡಿಸ್ಟ್ರಕ್ಟರ್ ಪ್ರಕಾರ ಆ ಕಾರ್ಯಾಚರಣೆಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಎಂದು ನಾನು ತೋರಿಸಿದ್ದೇನೆ ನಮಗೆ ಬಿಹೇವಿಯರ್ನ ರೋಲ್ಸ್ ಮತ್ತು ಜವಾಬ್ದಾರಿಗಳಿವೆ ತುಂಬಾ ಸರಳವಲ್ಲದ ಒಬ್ಜೆಕ್ಟ್ ಖಂಡಿತವಾಗಿಯೂ ಹೆಚ್ಚಿನ ಸಂಖ್ಯೆಯ ಕಾರ್ಯಾಚರಣೆಗಳನ್ನು ಹೊಂದಿರುತ್ತದೆ ಮತ್ತು ಆಗಾಗ್ಗೆ ಈ ಕಾರ್ಯಾಚರಣೆಗಳು ಒಂದು ರೀತಿಯ ಗುಂಪಾಗಿರುತ್ತವೆ ನಾನು ಒಂದೇ ರೀತಿಯ ಕಾರ್ಯಾಚರಣೆಗಳನ್ನು ಪರಸ್ಪರ ಸಂಬಂಧ ಹೊಂದಿರುವ ಕಾರ್ಯಾಚರಣೆಗಳನ್ನು ಒಟ್ಟಿಗೆ ಇಡಬಹುದು ಆದ್ದರಿಂದ ಒಟ್ಟು ಬಿಹೇವಿಯರ್ ಅಲ್ಲಿ ನಾನು ಅವುಗಳ ಪರಸ್ಪರ ಅವಲಂಬನೆಗೆ ಅನುಗುಣವಾಗಿ ಕಾರ್ಯಾಚರಣೆಗಳನ್ನು ಅವುಗಳ ಶಬ್ದಾರ್ಥದ ಸಾಮಾನ್ಯತೆಗೆ ಅನುಗುಣವಾಗಿ ಗುಂಪು ಮಾಡಿದರೆ ಆಗ ನಾನು ಬಿಹೇವಿಯರ್ನ ಒಂದು ಭಾಗವಾಗಿ ಒಬ್ಜೆಕ್ಟ್ ನಿರ್ವಹಿಸುವ ವಿಭಿನ್ನ ಪಾತ್ರಗಳನ್ನು ಪಡೆಯುತ್ತೇನೆ ಮತ್ತು ಈ 2 ವಿಭಿನ್ನ ಪಾತ್ರಗಳು ಸಾಮಾನ್ಯವಾದ ಕೆಲವು ವಿಷಯಗಳನ್ನು ಹೊಂದಿರಬಹುದು ಎಂದು ಪಾತ್ರಗಳು ಅತಿಕ್ರಮಿಸುವ ಸಾಧ್ಯತೆಯಿದೆ ಆದ್ದರಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಂಡರೆ ನಮ್ಮ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ನೌಕರರು ಮಾಡುವ ವಿಭಿನ್ನ ಚಟುವಟಿಕೆಗಳನ್ನು ನಾವು ಗಮನಿಸಿದರೆ ಕೆಲವು ಉದ್ಯೋಗಿಗಳು ಕಾರ್ಯನಿರ್ವಾಹಕ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ನಾವು ನೋಡಿದ್ದೇವೆ ಅವರ ಮುಖ್ಯ ಕಾರ್ಯವೆಂದರೆ ಕೆಲಸ ಮಾಡುವುದು ಮುಖ್ಯವಾಗಿ ಸಂಸ್ಥೆಗೆ ಕೆಲಸ ಮಾಡುವುದು ಆದರೆ ಲೀಡ್ ಉದ್ಯೋಗಿಗಳು ಖಂಡಿತವಾಗಿಯೂ ಇತರ ಉದ್ಯೋಗಿಗಳು ಕಾರ್ಯನಿರ್ವಾಹಕರ ವರದಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ ನಾಯಕತ್ವವನ್ನು ಒದಗಿಸುತ್ತಾರೆ ಎಂದು ಡಾಕ್ಯುಮೆಂಟ್ ಹೇಳುತ್ತದೆ ಆದ್ದರಿಂದ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡುವವರಿಗೆ ನಾಯಕತ್ವದ ಪಾತ್ರವಿಲ್ಲ ಲೀಡ್ ಅಥವಾ ಮ್ಯಾನೇಜರ್ ಆಗಿರುವವರು ಎಲ್ಎಂಎಸ್ ವಿವರಣೆಯು ಇತರರಿಗೆ ರಜೆಯನ್ನು ನಿಜವಾಗಿಯೂ ಅನುಮೋದಿಸಬಹುದು ಅನುಮೋದಿತ ರಜೆಯನ್ನು ಹಿಂತೆಗೆದುಕೊಳ್ಳಬಹುದು ಅನ್ವಯಿಕ ರಜೆ ಬಗ್ಗೆ ವಿಷಾದಿಸಬಹುದು ಮತ್ತು ಇತ್ಯಾದಿ ಆದ್ದರಿಂದ ಅವರು ಮತ್ತೊಂದು ಪಾತ್ರವನ್ನು ಹೊಂದಿದ್ದಾರೆ ಅದನ್ನು ನಾನು ಇಲ್ಲಿ ಕರೆಯುತ್ತಿದ್ದೇನೆ ಅನುಮೋದನೆ ಪಾತ್ರ ನಂತರ ವ್ಯವಸ್ಥಾಪಕರು ನಿರ್ವಹಣಾ ಪಾತ್ರಗಳನ್ನು ಹೊಂದಿರುವ ಕೆಲವು ಉದ್ಯೋಗಿಗಳು ಉದಾಹರಣೆಗೆ ಅವರು ನೌಕರನಿಗೆ ಎಷ್ಟು ರಜೆ ಪಡೆಯಬೇಕು ಎಂಬುದನ್ನು ನಿರ್ಧರಿಸಬಹುದು ಮತ್ತು ಹೀಗೆ ಹಲವು ಆದ್ದರಿಂದ ಇದು ಪಾತ್ರಗಳು ಮತ್ತು ಬಿಹೇವಿಯರ್ಯನ್ನು ಹೊಂದಿರುವ ಸಂದರ್ಭವಾಗಿದ್ದು ಅದು ಸಾಮಾನ್ಯವಾಗಿ ಕ್ಲೀನರ್ ವಿನ್ಯಾಸವಾಗುತ್ತದೆ ಒಬ್ಜೆಕ್ಟ್ನ ಬಿಹೇವಿಯರ್ ಹೊಂದಿರುವ ವಿಭಿನ್ನ ಪಾತ್ರಗಳ ಬಗ್ಗೆ ನಮಗೆ ಸ್ಪಷ್ಟವಾದ ತಿಳುವಳಿಕೆ ಇದ್ದರೆ ಮತ್ತು ನಂತರ ಪ್ರತಿಯೊಂದು ಪಾತ್ರವು ನಿರ್ದಿಷ್ಟ ಪಾತ್ರವು ನಿರ್ವಹಿಸುವ ನಿರೀಕ್ಷೆಯ ಜವಾಬ್ದಾರಿಗಳು ಅಥವಾ ಕಾರ್ಯಾಚರಣೆಗಳ ಗುಂಪಿನೊಂದಿಗೆ ಸಂಬಂಧ ಹೊಂದಿರುತ್ತದೆ ಆದ್ದರಿಂದ ಇದು ಮತ್ತೆ ನಿಮ್ಮ ಸ್ವಯಂ ತಿಳುವಳಿಕೆಗಾಗಿ ಇವುಗಳು 3 ಒಬ್ಜೆಕ್ಟ್ಗಳನ್ನು ಎಲ್ಎಮ್ಎಸ್ ವ್ಯವಸ್ಥೆಯಿಂದ ತೋರಿಸಲಾಗಿದೆ ಮತ್ತು ಎಡಭಾಗವು ಕಾರ್ಯನಿರ್ವಾಹಕರಿಗೆ ನಾನು ಅದನ್ನು ವಿವರಿಸಲು ಹುದ್ದೆ ಎಂಬ ಪ್ರೊಫರ್ಟಿಯನ್ನು ಪರಿಚಯಿಸಿದ್ದೇನೆ ಆದ್ದರಿಂದ ಎಡವು ಕಾರ್ಯನಿರ್ವಾಹಕರಿಗಾಗಿ ಮುಂದಿನದು ಲೀಡ್ಗಾಗಿ ಮುಂದಿನದು ವ್ಯವಸ್ಥಾಪಕರಿಗೆ ಮತ್ತು ಈ ಒಬ್ಜೆಕ್ಟ್ಗಳು ಅವರು ನಿರ್ವಹಿಸುವ ಪಾತ್ರಗಳು ಯಾವುವು ಎಂಬುದನ್ನು ಇಲ್ಲಿ ನೀವು ನೋಡಬಹುದು ಈಗ ನಾವು ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರೆ ಕಾರ್ಯನಿರ್ವಾಹಕನ ಈ ಪಾತ್ರವು ಈ ಕಾರ್ಯಾಚರಣೆಗಳಿಗೆ ಕಾರಣವಾಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಅದು ಅವನ ಅಥವಾ ಅವಳ ಸ್ವಂತ ಹಾಜರಾತಿಯನ್ನು ದಾಖಲಿಸುವುದು ರಜೆಗಾಗಿ ಅರ್ಜಿ ಸಲ್ಲಿಸುವುದು ರಜೆ ರದ್ದುಗೊಳಿಸುವುದು ಅನುಮೋದನೆ ಪಡೆದ ರಜೆಯನ್ನು ಪಡೆಯುವುದು ಮತ್ತು ಹೀಗೆ ಆದ್ದರಿಂದ ಕಾರ್ಯನಿರ್ವಾಹಕನ ಪಾತ್ರವು ಕಾರ್ಯನಿರ್ವಾಹಕನದ್ದಾಗಿದ್ದರೆ ಈ ಪಾತ್ರಗಳು ಇವುಗಳು ಜವಾಬ್ದಾರಿಗಳು ಎಂದು ಹೇಳಿದ್ದಾರೆ ಈಗ ನಾವು ಲೀಡ್ ನೌಕರರ ಒಬ್ಜೆಕ್ಟ್ ಅನ್ನು ನೋಡಿದರೆ ಆ ಉದ್ಯೋಗಿಗೆ ಕಾರ್ಯನಿರ್ವಾಹಕ ಪಾತ್ರ ಮತ್ತು ಸಂಬಂಧಿತ ಜವಾಬ್ದಾರಿಗಳಿವೆ ಆದರೆ ಉದ್ಯೋಗಿಗೆ ನಾಯಕತ್ವ ಮತ್ತು ಅನುಮೋದನೆ ಮತ್ತು ರಜೆ ಅನುಮೋದನೆ ರಜೆ ಹಿಂತೆಗೆದುಕೊಳ್ಳುವುದು ವರದಿ ತೆಗೆದುಕೊಳ್ಳುವುದು ಮುಂತಾದ ಸಂಬಂಧಿತ ಜವಾಬ್ದಾರಿಗಳಂತಹ ಇತರ ಪಾತ್ರಗಳಿವೆ ನಾವು ವ್ಯವಸ್ಥಾಪಕರನ್ನು ಪರಿಶೀಲಿಸಿದರೆ ನಮಗೆ ಇನ್ನೂ ಒಂದು ಪಾತ್ರ ಮತ್ತು ಆ ಪಾತ್ರಕ್ಕೆ ಸಂಬಂಧಿಸಿದ ಜವಾಬ್ದಾರಿ ಇರುತ್ತದೆ ಆದ್ದರಿಂದ ನಮ್ಮ ಎಲ್ಲಾ ಉದ್ಯೋಗಿ ಒಬ್ಜೆಕ್ಟ್ನ ವಿಭಿನ್ನ ಒಬ್ಜೆಕ್ಟ್ ಅನ್ನು ಇಲ್ಲಿ ನಾವು ನೋಡುವಂತೆ ಅವರ ಬಿಹೇವಿಯರ್ ಕೂಡ ವಿಭಿನ್ನ ಪಾತ್ರಗಳನ್ನು ಹೊಂದಿದೆ ಮತ್ತು ಈ ಸಂದರ್ಭದಲ್ಲಿ ಪಾತ್ರಗಳು ಅತಿಕ್ರಮಿಸುತ್ತವೆ ಉದಾಹರಣೆಗೆ ಒಬ್ಬ ಪ್ರಮುಖ ಲೀಡ್ ಉದ್ಯೋಗಿ ವಾಸ್ತವವಾಗಿ 2 ಪಾತ್ರಗಳನ್ನು ನಿರ್ವಹಿಸುತ್ತಾನೆ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ನಾಯಕತ್ವ ಮತ್ತು ಅನುಮೋದಕರ ಪಾತ್ರ ವ್ಯವಸ್ಥಾಪಕರು ಎಲ್ಲಾ 4 ಪಾತ್ರಗಳನ್ನು ನಿರ್ವಹಿಸುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಅವರು ಒಂದಕ್ಕಿಂತ ಹೆಚ್ಚು ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಇದು ಸಾಮಾನ್ಯವಾಗಿ ನೀವು ವ್ಯಾಖ್ಯಾನಿಸಬೇಕಾಗಿರುವುದು ಕಡ್ಡಾಯವಲ್ಲ ಅಥವಾ ನಡವಳಿಕೆಯ ವಿಭಿನ್ನ ಪಾತ್ರಗಳು ಮತ್ತು ಅನುಗುಣವಾದ ಜವಾಬ್ದಾರಿಗಳು ಯಾವುವು ಎಂಬುದನ್ನು ನೀವು ಗುರುತಿಸಬೇಕಾಗುತ್ತದೆ ಆದರೆ ಅದು ಬದಲಾದಂತೆ ಅದು ಸಾಮಾನ್ಯವಾಗಿ ನಿಮಗೆ ಉತ್ತಮ ವಿನ್ಯಾಸವನ್ನು ನೀಡುತ್ತದೆ ನೀವು ವ್ಯಾಖ್ಯಾನಿಸುವ ಒಬ್ಜೆಕ್ಟ್ನ ಬಿಹೇವಿಯರ್ಗಳ ವಿಭಿನ್ನ ಪಾತ್ರಗಳ ವಿಷಯದಲ್ಲಿ ನೀವು ಸ್ಪಷ್ಟವಾಗಿದ್ದರೆ ಮತ್ತು ಕಾರ್ಯಾಚರಣೆಗಳನ್ನು ವಿಭಿನ್ನ ಪಾತ್ರಗಳ ಜವಾಬ್ದಾರಿಗಳಾಗಿ ಸಂಯೋಜಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಒಬ್ಜೆಕ್ಟ್ನ ಬಿಹೇವಿಯರ್ಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಬ್ಜೆಕ್ಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಪ್ರತಿಕ್ರಿಯಿಸುತ್ತದೆ ಆಕ್ಟ್ ಎಂದರೆ ಪೂರ್ವಭಾವಿಯಾಗಿ ಪ್ರತಿಕ್ರಿಯಿಸುವುದು ಎಂದರೆ ಸ್ಟೇಟ್ ಬದಲಾವಣೆಗಳು ಮತ್ತು ಸಂದೇಶ ರವಾನೆಯ ವಿಷಯದಲ್ಲಿ ಬೇರೊಬ್ಬರು ಏನು ಮಾಡಿದ್ದಾರೆ ಎಂಬುದಕ್ಕೆ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಸ್ಟೇಟ್ ಸ್ವಾಭಾವಿಕವಾಗಿ ಬದಲಾದರೆ ಒಬ್ಜೆಕ್ಟ್ವನ್ನು ಹೊಂದಿರುತ್ತದೆ ಮತ್ತು ಸಂದೇಶವನ್ನು ಸ್ವೀಕರಿಸಿದ್ದರೆ ಒಬ್ಜೆಕ್ಟ್ ಪ್ರತಿಕ್ರಿಯಿಸುತ್ತದೆ ಈ ಎಲ್ಲಾ ಕಾರ್ಯಾಚರಣೆಗಳು ಯಾವ ಸಮಯದಲ್ಲಾದರೂ ಅದರ ಬಿಹೇವಿಯರ್ನ ಸಂಚಿತ ಫಲಿತಾಂಶವನ್ನು ಪ್ರತಿನಿಧಿಸುತ್ತದೆ ಅದರಲ್ಲೂ ವಿಶೇಷವಾಗಿ ನಾವು ನೋಡಿದಂತೆ ನಾವು ಯಾವುದೇ ರೀತಿಯ ಮೊಡಿಫೈಯರ್ ಕಾರ್ಯಾಚರಣೆಯಾಗಿದ್ದರೆ ಸ್ಟೇಟ್ ಬದಲಾಗುತ್ತಲೇ ಇರುತ್ತದೆ ಮತ್ತು ಅದು ನಾವು ನೋಡುವ ಬಿಹೇವಿಯರ್ನ ಫಲಿತಾಂಶ ಆಗಿರುತ್ತದೆ ಮುಂದೆ ನಾವು ಸ್ಟೇಟ್ ಮತ್ತು ಬಿಹೇವಿಯರ್ 2 ಅಂಶಗಳ ಬಗ್ಗೆ ಮಾತನಾಡಿದ್ದೇವೆ ಮುಂದೆ ಒಬ್ಜೆಕ್ಟ್ನ ಐಡೆಂಟಿಟಿ ಬಗ್ಗೆ ಮಾತನಾಡೋಣ ಒಬ್ಜೆಕ್ಟ್ನ ಐಡೆಂಟಿಟಿ ಎಂದು ನಾವು ಹೇಳಲು ಪ್ರಾರಂಭಿಸಿದಾಗ ಪ್ರತಿಯೊಂದು ಒಬ್ಜೆಕ್ಟ್ ಪ್ರತ್ಯೇಕವಾಗಿರಬೇಕು ಆದ್ದರಿಂದ ಅದು ಸರಳ ವಿಷಯ ಒಬ್ಜೆಕ್ಟ್ನ ಐಡೆಂಟಿಟಿ ಒಬ್ಜೆಕ್ಟ್ನ ಪ್ರೊಫರ್ಟಿ ಆಗಿದ್ದು ಅದು ಇತರ ಎಲ್ಲ ಒಬ್ಜೆಕ್ಟ್ಗಳಿಂದ ಪ್ರತ್ಯೇಕಿಸುತ್ತದೆ ಆದ್ದರಿಂದ ಒಬ್ಜೆಕ್ಟ್ಗಳು ಅಸ್ತಿತ್ವದಲ್ಲಿರಲು ಮತ್ತು ವರ್ತಿಸಲು ಬಹಳ ನಿರ್ಣಾಯಕ ಸಂಗತಿಯಾಗಿದೆ ಐಡೆಂಟಿಟಿ ಇಲ್ಲದೆ ವ್ಯವಸ್ಥೆಯಲ್ಲಿ ಯಾವುದೇ ತಾರ್ಕಿಕ ಕ್ರಿಯೆಯನ್ನು ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ ಈಗ ನಾನು ಐಡೆಂಟಿಟಿ ಅನ್ನು ಹೇಗೆ ಇರಿಸಬಹುದು ಒಬ್ಜೆಕ್ಟ್ವೊಂದು ಆ ಐಡೆಂಟಿಟಿ ಅನ್ನು ಹೇಗೆ ಪಡೆಯುತ್ತದೆ ಅದು ಸ್ಥೂಲವಾಗಿರಬಹುದು ಐಡೆಂಟಿಟಿ ಅನ್ನು ಯೋಚಿಸಬಹುದಾದ ಒಟ್ಟು 2 ಪ್ರಮುಖ ಮಾರ್ಗಗಳಿವೆ 1 ಒಬ್ಜೆಕ್ಟ್ಗಳು ಸ್ಟೇಟ್ನಿಂದ ಪ್ರತ್ಯೇಕಿಸಲ್ಪಡಬಹುದು ಅವರು ಹೇಳಬಹುದು ನಾನು ಒಬ್ಜೆಕ್ಟ್ನ ಸ್ಟೇಟ್ ಅನ್ನು ತಿಳಿದಿದ್ದರೆ ಅದು ಯಾವ ಒಬ್ಜೆಕ್ಟ್ ಎಂದು ನನಗೆ ತಿಳಿಯುತ್ತದೆ ನಾನು ಅದನ್ನು ಹೇಗೆ ಮಾಡುವುದು ಅದನ್ನು ಮಾಡುವುದು ತುಂಬಾ ಕಷ್ಟ ಆದರೆ ಒಬ್ಜೆಕ್ಟ್ಗೆ ಕನಿಷ್ಠ ಒಂದು ಯುನಿಕ್ ಪ್ರೊಫರ್ಟಿ ಇದ್ದರೆ ನಾನು ಅದನ್ನು ಮಾಡಲು ಸಾಧ್ಯವಾಗುತ್ತದೆ ನನ್ನ ಪ್ರಕಾರ ಕೆಲವು ಬಿಟ್ ಡೇಟಾಬೇಸ್ ವ್ಯವಸ್ಥೆಗಳೊಂದಿಗೆ ಪರಿಚಿತವಾಗಿರುವವರು ವಿಶೇಷವಾಗಿ ಸಂಬಂಧಿತ ರೀತಿಯವರು ಈ ಯುನಿಕ್ ಪ್ರೊಫರ್ಟಿ ಅನ್ನು ಕೀಯಾಗಿ ಗುರುತಿಸುತ್ತಾರೆ ಈಗ ಅದು ಒಂದೇ ಪ್ರೊಫರ್ಟಿ ಆಗಿರಬಹುದು ಇದು ಇಲ್ಲಿರುವ ವಿಶಿಷ್ಟತೆಯ ಅರ್ಥವೇನೆಂದರೆನಾನು ಹೊಂದಬಹುದಾದ ಯಾವುದೇ 2 ಒಬ್ಜೆಕ್ಟ್ಗಳಿಗೆನಿರ್ದಿಷ್ಟ ಪ್ರೊಫರ್ಟಿ ಯಾವಾಗಲೂ ವಿಭಿನ್ನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದರೆಇಲ್ಲಿ ಯುನಿಕ್ನೆಸ್ ಒಂದು ಯುನಿಕ್ ಪ್ರೊಫರ್ಟಿ ಅಥವಾ ಕೀ ಎಂದು ಅರ್ಥೈಸುತ್ತದೆ ಆದ್ದರಿಂದ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಯಲ್ಲಿನ ನೌಕರರು ಒಬ್ಜೆಕ್ಟ್ನಲ್ಲಿ ಉದ್ಯೋಗಿ ಐಡಿ ಇದೆ ಎಂದು ಪರಿಗಣಿಸಿ ಸ್ವಾಭಾವಿಕವಾಗಿ ಒಂದೇ ಐಡಿಯೊಂದಿಗೆ 2 ಉದ್ಯೋಗಿ ಒಬ್ಜೆಕ್ಟ್ಗಳು ಇರಬಾರದು ಆದ್ದರಿಂದ ಇದು ಒಂದು ವಿಶಿಷ್ಟ ಪ್ರೊಫರ್ಟಿಯಾಗಿದೆ ಮತ್ತು ಒಬ್ಜೆಕ್ಟ್ ಬೇರೆ ಬೇರೆ ಗುಣಲಕ್ಷಣಗಳನ್ನು ಒಳಗೊಂಡಿರುವ ಒಬ್ಜೆಕ್ಟ್ನ ಸ್ಟೇಟ್ನಿಂದ ಇನ್ನೇನು ಸಂಭವಿಸುತ್ತದೆ ಎಂಬುದು ಮುಖ್ಯವಲ್ಲ ಹಾಗೆ ಹೆಸರು ಸೇರುವ ದಿನಾಂಕ ಮತ್ತು ಕರ್ತವ್ಯದಲ್ಲಿರುವ ನೌಕರರು ಮತ್ತು ಇನ್ನಿತರರು ಸಹ ಈಐಡಿ ಹೊಂದಿರುತ್ತಾರೆ ಮತ್ತು ನೌಕರರ ಒಬ್ಜೆಕ್ಟ್ವನ್ನು ಈಐಡಿ ಭಾಗದಿಂದ ಪ್ರತ್ಯೇಕಿಸಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಒಬ್ಜೆಕ್ಟ್ಗಳನ್ನು ಪ್ರತ್ಯೇಕಿಸುವ ಒಂದು ಮಾರ್ಗವಾಗಿದೆ ಆದರೆ ನಾವು ಕಾಂಪ್ಲೆಕ್ಸ್ ಒಬ್ಜೆಕ್ಟ್ಗಳ ಬಗ್ಗೆ ಮಾತನಾಡುತ್ತಿದ್ದರೆ ಕಾಂಪ್ಲೆಕ್ಸ್ ಒಬ್ಜೆಕ್ಟ್ಗಳನ್ನು ಅವುಗಳ ಸ್ಟೇಟ್ನಿಂದ ಪ್ರತ್ಯೇಕಿಸಲು ನಮಗೆ ಸಾಧ್ಯವಾಗದಿರಬಹುದು ಎಂದು ನೀವು ವಿಸ್ತರಿಸಬಹುದು ಅಥವಾ ರಿ ಮತ್ತು ಇಮ್ಯಾ ಮೌಲ್ಯದಿಂದ ನಾನು 2 ಕಾಂಪ್ಲೆಕ್ಸ್ ಒಬ್ಜೆಕ್ಟ್ಗಳನ್ನು ಹೊಂದಬಹುದು ಅದು ಒಂದೇ ರೀತಿಯ ರಿಯಲ್ ಪಾರ್ಟ್ ಮತ್ತು ಒಂದೇ ರೀತಿಯ ಇಮ್ಯಾಜಿನರಿ ಪಾರ್ಟ್ ಅನ್ನು ಹೊಂದಿರುತ್ತದೆ ಮತ್ತು ಅವು ಕೇವಲ 2 ವಿಭಿನ್ನ ಒಬ್ಜೆಕ್ಟ್ಗಳು ಆಗಿರುತ್ತದೆ ಆದ್ದರಿಂದ ಹಾಗಿದ್ದಲ್ಲಿ ಎಲ್ಲಾ ಒಬ್ಜೆಕ್ಟ್ಗಳು ವಿಶಿಷ್ಟವಾದ ಯುನಿಕ್ ಪ್ರೊಫರ್ಟಿ ಅನ್ನು ಹೊಂದಿರುವುದು ಅನಿವಾರ್ಯವಲ್ಲ ಆದ್ದರಿಂದ ಒಬ್ಜೆಕ್ಟ್ ಅನ್ನು ವ್ಯವಸ್ಥೆಯಿಂದ ವಿವರಿಸಲ್ಪಟ್ಟ ಐಡೆಂಟಿಟಿ ಇಂದ ಒಬ್ಜೆಕ್ಟ್ಗಳನ್ನು ಪ್ರತ್ಯೇಕಿಸಬಹುದು ಅದು ವ್ಯವಸ್ಥೆಯನ್ನು ಆಧರಿಸಿ ಒಬ್ಜೆಕ್ಟ್ ಅನ್ನು ಪ್ರತ್ಯೇಕಿಸಲು ಚೆನ್ನಾಗಿ ಹೇಳುತ್ತದೆ ಅಥವಾ ಒಬ್ಜೆಕ್ಟ್ ಅನ್ನು ಗುರುತಿಸಲು ಅಥವಾ ನಾನು ಒಬ್ಜೆಕ್ಟ್ ಅನ್ನು ತೆರೆಯುವ ವಿಶಿಷ್ಟ ಪ್ರೊಫರ್ಟಿ ಪ್ರಕಾರವನ್ನು ಆಧರಿಸಿ ಒಬ್ಜೆಕ್ಟ್ಗೆ ಐಡೆಂಟಿಟಿ ಅನ್ನು ಹೊಂದಿಸುತ್ತದೆ ಸ್ಟೇಟ್ಅನ್ನು ಗಮನಿಸಿ ಮತ್ತು ಇದು ಒಬ್ಜೆಕ್ಟ್ ಎಂದು ಚೆನ್ನಾಗಿ ಹೇಳಿ ಆದರೆ ಸ್ಟ್ಯಾಕ್ನಲ್ಲಿ ಈ ಒಬ್ಜೆಕ್ಟ್ಗಳನ್ನು ನಿರ್ವಹಿಸುವ ವ್ಯವಸ್ಥೆಯು ಆ ಒಬ್ಜೆಕ್ಟ್ನ ಮೇಲೆ ಒಂದು ಐಡಿಯನ್ನು ಹಾಕಬಹುದು ಮತ್ತು ಇದನ್ನು ಸಾಮಾನ್ಯವಾಗಿ ಬಹಳಷ್ಟು ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳಲ್ಲಿ ಮಾಡಲಾಗುತ್ತದೆ ಉದಾಹರಣೆಗೆ ಫ್ರೇಮ್ವರ್ಕ್ ಅನ್ನು ಆಧರಿಸಿದ ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳು ಪ್ರೋಗ್ರಾಮಿಂಗ್ ಭಾಷೆಗಳ ವಿಕಾಸದಲ್ಲಿ ನಾವು ಮಾತನಾಡಿದ್ದೇವೆ ಎಂದು ನಾನು ನಿಮಗೆ ನೆನಪಿಸುತ್ತೇನೆ ಇತ್ತೀಚಿನ ಪ್ರೋಗ್ರಾಮಿಂಗ್ ವ್ಯವಸ್ಥೆಗಳ ಎಲ್ಲಾ ಪ್ರಮುಖ ಭಾಗವು ಫ್ರೇಮ್ವರ್ಕ್ ಅನ್ನು ಆಧರಿಸಿದೆ ಎಂದು ನಾವು ಮಾತನಾಡಿದ್ದೇವೆ ಆದರೆ ಜಾವಾಕ್ಕಾಗಿ ಜೆವಿಎಂ ಅಥವಾ ಸಿ ಶಾರ್ಪ್ಗಾಗಿ ಡಾಟ್ ನೆಟ್ನಂತೆ ಚಲಿಸುವ ಒಂದು ನಿರ್ದಿಷ್ಟ ರನ್ಟೈಮ್ ಇದೆ ಮತ್ತು ಅದು ಕಾರ್ಯಗತಗೊಳಿಸುವ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಒಬ್ಜೆಕ್ಟ್ಗಳನ್ನು ನಿರ್ವಹಿಸುತ್ತದೆ ಆದ್ದರಿಂದ ಪ್ರೋಗ್ರಾಮಿಂಗ್ ಸಿಸ್ಟಮ್ನೊಂದಿಗೆ ಹೋಗುವ ಫ್ರೇಮ್ವರ್ಕ್ ಇದ್ದರೆ ಫ್ರೇಮ್ವರ್ಕ್ ಒಬ್ಜೆಕ್ಟ್ಗೆ ಐಡಿಯನ್ನು ಲಗತ್ತಿಸಬಹುದು ಆದ್ದರಿಂದ ಒಬ್ಜೆಕ್ಟ್ನ ಒಳಗಿನ ಪರಿಶೀಲಿಸುವ ಅಗತ್ಯವಿಲ್ಲ ಆದರೆ ಅದು ಪ್ರತ್ಯೇಕವಾಗಿ ಜೋಡಿಸುವ ಐಡಿಯನ್ನು ಆಧರಿಸಿದೆ ಒಬ್ಜೆಕ್ಟ್ನ ಗುರುತು ಏನು ಎಂದು ನೀವು ಕಂಡುಹಿಡಿಯಬಹುದು ಆದರೆ ಹೊಂದಿರದ ವ್ಯವಸ್ಥೆಗಳು ಅಥವಾ ಪ್ರೋಗ್ರಾಮಿಂಗ್ ಸಿಸ್ಟಮ್ ಅಥವಾ ಪ್ರತ್ಯೇಕ ರನ್ಟೈಮ್ ವ್ಯವಸ್ಥೆಯನ್ನು ಬಳಸದ ಫ್ರೇಮ್ವರ್ಕ್ ಅನ್ನು ಬಳಸದ ಪ್ರೋಗ್ರಾಮಿಂಗ್ ಭಾಷೆಗಳು ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅವರಿಗೆ ಇದು ಸಾಮಾನ್ಯವಾಗಿ ಒಬ್ಜೆಕ್ಟ್ನ ವಿಳಾಸವನ್ನು ಸಡಿಲವಾಗಿ ನೀಡುತ್ತದೆ ಅಥವಾ ಐಡಿಗೆ ಅಲಿಯಾಸ್ ಆಗಿ ಸಡಿಲವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಒಬ್ಜೆಕ್ಟ್ನ ಗುರುತು ಏನು ಎಂದು ನೀವು ಹೇಳುತ್ತೀರಿ ಈಗ ಈ ರೀತಿಯ ಗುರುತನ್ನು ಕೆಲಸ ಮಾಡುವುದು ಸ್ವಲ್ಪ ಕಷ್ಟ ಏಕೆಂದರೆ ಒಬ್ಜೆಕ್ಟ್ ಅನ್ನು ಬದಲಾಯಿಸದೆ ನೀವು ಅದನ್ನು ಅರ್ಥಮಾಡಿಕೊಳ್ಳುವಿರಿ ಹೇಗಾದರೂ ನಾನು ಒಬ್ಜೆಕ್ಟ್ ಅನ್ನು ಒಂದು ಮೆಮೊರಿ ವಿಳಾಸದಿಂದ ಇನ್ನೊಂದಕ್ಕೆ ಸ್ಥಳಾಂತರಿಸಿದರೆ ನಾನು ಒಬ್ಜೆಕ್ಟ್ನ ಗುರುತಿನ ಮೇಲೆ ಪರಿಣಾಮ ಬೀರುತ್ತೇನೆ ಆದ್ದರಿಂದ ಒಬ್ಜೆಕ್ಟ್ನ ಗುರುತಿನೊಂದಿಗೆ ವ್ಯವಹರಿಸುವಾಗ ನೀವು ಆ ಸಿಸ್ಟಮ್ ಗಳಲ್ಲಿ ಜಾಗರೂಕರಾಗಿರಬೇಕು ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಹೆಚ್ಚು ನೋಡಲು ಸರಳ ಉದಾಹರಣೆಯನ್ನು ಪರಿಗಣಿಸೋಣ ಒಒಎಡಿ ಪುಸ್ತಕದಲ್ಲಿ ಅದರ ಸಂಪೂರ್ಣ ಉದಾಹರಣೆಯನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ ಆದ್ದರಿಂದ ಅದನ್ನು ಅಲ್ಲಿಂದ ತೆಗೆದುಕೊಳ್ಳಲಾಗಿದೆ ಇದು ಡಿಸ್ಪ್ಲೇ ಐಟಂ ಬಗ್ಗೆ ಮಾತನಾಡುವುದು ಜಿಯುಐ ಸೆಂಟ್ರಿಕ್ ಸಿಸ್ಟಮ್ ಅಲ್ಲಿ ಸಾಮಾನ್ಯ ಅಬ್ಸ್ಟ್ರಾಕ್ಷನ್ ಆಗಿದೆ ಆದ್ದರಿಂದ ನೀವು ಒಂದು ರೀತಿಯ ಕ್ಯಾನ್ವಾಸ್ ಅನ್ನು ಹೊಂದಿದ್ದೀರಿ ಎಂದರೆ ನೀವು ಕ್ಯಾನ್ವಾಸ್ ಅನ್ನು ಹೊಂದಿದ್ದೀರಿ ಮತ್ತು ಜಿಯುಐ ಕ್ಯಾನ್ವಾಸ್ ಅನ್ನು ಹೊಂದಿದ್ದೀರಿ ಮತ್ತು ಆ ಕ್ಯಾನ್ವಾಸ್ನಲ್ಲಿ ನೀವು ವಿಭಿನ್ನ ಒಬ್ಜೆಕ್ಟ್ಗಳನ್ನು ಹೊಂದಿದ್ದೀರಿ ಮತ್ತು ಕ್ಯಾನ್ವಾಸ್ನಲ್ಲಿ ಅವು ಎಲ್ಲಿ ಸಂಭವಿಸುತ್ತವೆ ಎಂಬುದನ್ನು ಆ ಡಿಸ್ಪ್ಲೇ ಒಬ್ಜೆಕ್ಟ್ನ ಕೇಂದ್ರದ ಮೌಲ್ಯಗಳು xಎಕ್ಸ್ ಮತ್ತು yವೈ ಕೋಆರ್ಡಿನೇಟ್ಸ್ ಗಳಿಂದ ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ಇದು 4 ವಿಭಿನ್ನ 4 ಒಬ್ಜೆಕ್ಟ್ಗಳನ್ನು ತೋರಿಸುತ್ತದೆ ಇದು ಐಟಂ 1 1 ಡಿಸ್ಪ್ಲೇ ಐಟಂ 1 ಡಿಸ್ಪ್ಲೇ ಒಬ್ಜೆಕ್ಟ್ ಮತ್ತು ಐಟಂ 2 3 ಮತ್ತು 4 ಡಿಸ್ಪ್ಲೇ ಐಟಂನ ಪಾಯಿಂಟರ್ಗಳಾಗಿವೆ ಆ ಐಟಂನ 2 ಹೆಸರಿಸದ ಈ ನಿರ್ದಿಷ್ಟ ಡಿಸ್ಪ್ಲೇ ಐಟಂಗೆ ಸೂಚಿಸುತ್ತದೆ ಆದರೆ ನೀವು ಅದನ್ನು ಇನ್ನೂ ಪಾಯಿಂಟರ್ ಮೂಲಕ ಗುರುತಿಸಬಹುದು ಐಟಂ 3 ಇನ್ನೊಂದಕ್ಕೆ ಸೂಚಿಸುತ್ತದೆ ಮತ್ತು ಐಟಂ 4 ಒಂದು ರೀತಿಯ ಡ್ಯಾನ್ಗ್ಲಿಂಗ್ ರೆಫರೆನ್ಸ್ ಆಗಿದೆ ಅದು ಪ್ರಸ್ತುತ ಯಾವುದೇ ಡಿಸ್ಪ್ಲೇ ಐಟಂಗೆ ಸೂಚಿಸುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ವಿಭಿನ್ನ ಐಡೆಂಟಿಟಿಸ್ ಗಳನ್ನು ಹೊಂದಿದ್ದೇವೆ ಎಂದು ನೀವು ನೋಡಬಹುದು ಕೆಲವು ನೇರವಾಗಿ ಒಬ್ಜೆಕ್ಟ್ನಿಂದ ಐಟಂ 1 ಆಗಿ ನಿರ್ವಹಿಸಲ್ಪಡುತ್ತವೆ ಅಥವಾ ಒಬ್ಜೆಕ್ಟ್ನ ನೇರ ಐಡೆಂಟಿಟಿ ಇಲ್ಲದಿದ್ದರೆ ಪರೋಕ್ಷವಾಗಿ ಪಾಯಿಂಟರ್ಗೆ ಸೂಚಿಸುತ್ತದೆ ಯುನಿಕ್ ಪ್ರೊಫರ್ಟಿ ಒಂದಿಗೆ ಕೆಲವು ಕಾರ್ಯಾಚರಣೆಗಳು ಪ್ರಾರಂಭವಾದಾಗ ಏನಾಗುತ್ತದೆ ಎಂದು ಈಗ ನೋಡೋಣ ಪ್ರತಿಯೊಂದು ಒಬ್ಜೆಕ್ಟ್ ಅದರ ಸ್ಥಿತಿ ಬದಲಾಗುತ್ತಿರುವಾಗಲೂ ಐಡೆಂಟಿಟಿ ಅನ್ನು ಜೀವಿತಾವಧಿಯಲ್ಲಿ ಸಂರಕ್ಷಿಸುತ್ತದೆ ಆದ್ದರಿಂದ ಜಿಯುಐ ಡಿಸ್ಪ್ಲೇ ವ್ಯವಸ್ಥತೆಯಲ್ಲಿ ಕ್ಯಾನ್ವಾಸ್ನಲ್ಲಿ ಹೇಳೋಣ ಐಟಂ 1 ಅನ್ನು ಸರಿಸಲಾಗಿದೆ ಎಂದು ಭಾವಿಸೋಣ ಐಟಂ 1 ಅನ್ನು ಸರಿಸಲಾಗಿದೆ ಆದ್ದರಿಂದ ಮೊದಲೇ ಅದು 0 ಅಲ್ಲಿ ಇತ್ತು ಈಗ 0 ಮತ್ತು ಅದನ್ನು 7 5 7 5 75 75 ಸ್ಥಳಕ್ಕೆ ಸರಿಸಲಾಗಿದೆ ನೀವು ಅದನ್ನು ಹೇಗೆ ಸರಿಸಿದ್ದೀರಿ ನಾವು ಐಟಂ 2 ಅನ್ನು ಬಳಸಿ ಹೆಸರಿಸದ ಈ ಒಬ್ಜೆಕ್ಟ್ನ ಸ್ಥಳವನ್ನು ಪಡೆದುಕೊಂಡಿದ್ದೇವೆ ಮತ್ತು ನಾವು ಐಟಂ 1 ಅನ್ನು ಅದೇ ಸ್ಥಳಕ್ಕೆ ಸರಿಸಿದ್ದೇವೆ ಈಗ ನಾವು ಐಟಂ 3 ಮತ್ತು ಐಟಂ 4 ಅನ್ನು ಇಕ್ವೇಟ್ ಮಾಡುತ್ತೇವೆ ಎಂದು ಭಾವಿಸೋಣ ಐಟಂ 4 ನಿಮಗೆ ನೆನಪಿದೆಐಟಂ 4 ಮೊದಲೇ ನಲ್ಗೆ ಸೂಚಿಸುತ್ತಿತ್ತು ಅದು ಎಲ್ಲಿಯೂ ಸೂಚಿಸುತ್ತಿರಲಿಲ್ಲ ಈಗ ನಾವು 3 ಮತ್ತು 4 ಅನ್ನು ಈಕ್ವಾಟೆ ಮಾಡಿದ್ದೇವೆ ಆದ್ದರಿಂದ ಎರಡೂ ಒಂದೇ ಒಬ್ಜೆಕ್ಟ್ವನ್ನು ಉಲ್ಲೇಖಿಸುತ್ತವೆ 2 ಮೂಲತಃ 2 ವಿಭಿನ್ನ ಉಲ್ಲೇಖಗಳು ಆದರೆ ಒಂದೇ ಒಬ್ಜೆಕ್ಟ್ ಮತ್ತು ಐಟಂ 4 ಅನ್ನು ಬಳಸಿಕೊಂಡು ನಾವು ನಿಜವಾಗಿಯೂ ಎಕ್ಷ ಕೋಆರ್ಡಿನೇಟ್ಸ್ ಅನ್ನು ಸಂಪಾದಿಸಿದ್ದೇವೆ ಅದು ನಾವು ಆ ಒಬ್ಜೆಕ್ಟ್ ಅನ್ನು ಸರಿಸಿದ್ದೇವೆ ಆದ್ದರಿಂದ ನೀವು ಅದನ್ನು ಐಟಂ 3 ಮೂಲಕ ಪ್ರವೇಶಿಸಲು ಪ್ರಯತ್ನಿಸಿದರೆ ನಾವು ಅದನ್ನು ಹೊಸ ಸ್ಥಳದಲ್ಲಿ ಪಡೆಯುತ್ತೇವೆ ಆದ್ದರಿಂದ ಐಟಂ 1 ಮತ್ತು ಐಟಂ 2 ಒಂದೇ ಸ್ಟೇಟ್ ಅನ್ನು ಹೊಂದಿರುವುದನ್ನು ನಾವು ನೋಡಬಹುದು ಎರಡೂ ಒಂದೇ 75 75 ಸ್ಥಳಗಳಲ್ಲಿವೆ ಆದರೆ ಅವು ಅಗತ್ಯವಾಗಿ ವಿಭಿನ್ನ ಒಬ್ಜೆಕ್ಟ್ ಅನ್ನು ಪ್ರತಿನಿಧಿಸುತ್ತವೆ ಇದು ಒಂದು ಸ್ಟೇಟ್ ಅನ್ನು ನಿಜವಾಗಿ ವ್ಯಾಖ್ಯಾನಿಸದಿರುವ ಐಡೆಂಟಿಟಿಯ ವಿರಾಮಗಳಾಗಿವೆ ಇಲ್ಲಿ ಐಡೆಂಟಿಟಿ ಎಲ್ಲಿಂದ ಬರುತ್ತಿದೆ ಇಲ್ಲಿರುವ ಐಡೆಂಟಿಟಿ ಐಟಂ 1 ಒಬ್ಜೆಕ್ಟ್ನ ಮೇಲೆ ಬರೆಯಲ್ಪಟ್ಟ ಐಡೆಂಟಿಟಿ ಇಂದ ಬರುತ್ತಿದೆ ಮತ್ತು ಇದನ್ನು ಹೊಂದಿರುವ ಪಾಯಿಂಟರ್ನ ಐಡೆಂಟಿಟಿ ಅನ್ನು ಈ ಅನ್ಐಡೆಂಟಿಫೈಡ್ ಒಬ್ಜೆಕ್ಟ್ ಅನ್ನು ಹೊಂದಿರುವ ಒಬ್ಜೆಕ್ಟ್ ಎಂದು ಹೆಸರಿಸಲಾಗಿದೆ ನಾವು ಮುಂದೆ ಹೋಗೋಣ ನಾವು ಮಾರ್ಪಡಿಸಿದರೆ ಏನು ಎಂದು ನೋಡೋಣ ಆದ್ದರಿಂದ ನಾವು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇವೆ ಐಟಂ 1 ಗೆ ಸೂಚಿಸುತ್ತಿರುವ ಐಟಂ 2 ಪಾಯಿಂಟರ್ನ ಮೌಲ್ಯವನ್ನು ನಾವು ಮಾರ್ಪಡಿಸಿದರೆ ಆದ್ದರಿಂದ ಮೊದಲು ಅದು ಇಲ್ಲಿ ತೋರಿಸುತ್ತಿದೆ ನಾವು ಬದಲಾಯಿಸುತ್ತೇವೆ ಮತ್ತು ನಾವು ಅದನ್ನು ಐಟಂ 1 ಗೆ ಸೂಚಿಸುತ್ತೇವೆ ಈಗ ಐಟಂ 1 ಮತ್ತು ಐಟಂ 2 ಏನಾಗಬಹುದು ಮೂಲತಃ ಇವೆರಡೂ ಒಂದೇ ಒಬ್ಜೆಕ್ಟ್ ಅನ್ನು ಅರ್ಥೈಸುತ್ತವೆ ಆದರೆ ಈ 2 ಐಡೆಂಟಿಟಿಗಳು ವಾಸ್ತವವಾಗಿ ಅವು ಒಂದೇ ಒಬ್ಜೆಕ್ಟ್ ಅನ್ನು ಅರ್ಥೈಸುತ್ತವೆ ಮತ್ತು ಕೆಟ್ಟ ಭಾಗವೆಂದರೆ ಈ ನಿರ್ದಿಷ್ಟ ಒಬ್ಜೆಕ್ಟ್ ತನ್ನ ಐಡೆಂಟಿಟಿ ಅನ್ನು ಕಳೆದುಕೊಂಡಿದೆ ಅದಕ್ಕೆ ಹೆಸರಿಡಲಾಗಿಲ್ಲ ಎಲ್ಲಿಯೂ ಗೊತ್ತುಪಡಿಸಿಲ್ಲ ಈ ಒಬ್ಜೆಕ್ಟ್ನ ಅಡ್ರೆಸ್ ಹೊಂದಿರುವ ಪಾಯಿಂಟರ್ನಿಂದ ಇದನ್ನು ಗುರುತಿಸಲಾಗಿದೆ ಈಗ ಅದು ಈ ಬದಿಯಲ್ಲಿ ಸಾಗಿದೆ ಪಾಯಿಂಟರ್ ಮುಂದುವರೆದಿದೆ ಮತ್ತು ಆದ್ದರಿಂದ ಇದು ಒಂದು ರೀತಿಯ ಐಡೆಂಟಿಟಿ ಅನ್ನು ಕಳೆದುಕೊಂಡಿದೆ ಆದ್ದರಿಂದ ಅದನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಅದನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ನಿರ್ವಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಒಬ್ಜೆಕ್ಟ್ನ ಐಡೆಂಟಿಟಿ ಮಾತ್ರವಲ್ಲ ಎಂದು ನೀವು ನೋಡಿದಾಗ ಅದು ಅಬ್ಸ್ಟ್ರಾಕ್ಷನ್ ಅರ್ಥದಲ್ಲಿ ನಿರ್ಣಾಯಕವಾಗಿದೆ ಏಕೆಂದರೆ ಒಬ್ಜೆಕ್ಟ್ಗಳು ಐಡೆಂಟಿಟಿಗಳನ್ನು ಹೊಂದಿಲ್ಲದಿದ್ದರೆ ಅವು ಹೇಗೆ ಪರಸ್ಪರ ಸಂವಹನ ನಡೆಸುತ್ತವೆ ಬಿಹೇವಿಯರ್ಗೆ ಅಗತ್ಯವಿರುವಂತೆ ಅವುಗಳು ಹೇಗೆ ವರ್ತಿಸುತ್ತವೆ ಮತ್ತು ಪ್ರತಿಕ್ರಿಯಿಸುತ್ತವೆ ಆದರೆ ಅವುಗಳು ಐಡೆಂಟಿಟಿಗಳನ್ನು ಯಾವಾಗಲೂ ಅಲ್ಲಿನ ಸ್ಟೇಟ್ ಇಂದ ಪಡೆಯಲಾಗುವುದಿಲ್ಲ ಎಂದು ನಾವು ಗಮನಿಸುತ್ತೇವೆ ಅಥವಾ ಖಂಡಿತವಾಗಿಯೂ ಅವುಗಳು ಪ್ರದರ್ಶಿಸುವ ರೀತಿಯ ಬಿಹೇವಿಯರ್ ಆಗಿದೆ ಆದರೆ ಐಡೆಂಟಿಟಿಗಳು ಒಬ್ಜೆಕ್ಟ್ನ ಮೂರನೇ ಆಯಾಮವಾಗಿದೆ ಅಲ್ಲಿ ನೀವು ಹೇಗಾದರೂ ಒಬ್ಜೆಕ್ಟ್ಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ ಮತ್ತು ಒಂದೇ ಸ್ಟೇಟ್ ಅನ್ನು ಹೊಂದಿರುವ 2 ಒಬ್ಜೆಕ್ಟ್ಗಳು ಇನ್ನೂ ವಿಭಿನ್ನ ಐಡೆಂಟಿಟಿಗಳನ್ನು ಹೊಂದಬಹುದು ತದನಂತರ ತನ್ನ ಐಡೆಂಟಿಟಿ ಅನ್ನು ಕಳೆದುಕೊಂಡಿರುವ ಒಬ್ಜೆಕ್ಟ್ನ ವ್ಯವಸ್ಥೆಗೆ ಕಳೆದುಹೋಗುತ್ತದೆ ಆದ್ದರಿಂದ ವಿನ್ಯಾಸದಲ್ಲಿ ಐಡೆಂಟಿಟಿಯ ಈ ಎಲ್ಲಾ ಅಂಶಗಳು ಹುಟ್ಟಬೇಕಾಗುತ್ತದೆ ಮತ್ತು ಈಗ ನಾವು ಅಂತಿಮ ತೀರ್ಮಾನಕ್ಕೆ ಬಂದಿದ್ದೇವೆ ಆದ್ದರಿಂದ OOADಓಓಎಡಿ ಪುಸ್ತಕದಿಂದ ಈ ಉತ್ತಮ ರೀತಿಯ ಕಾರ್ಟೂನ್ನೊಂದಿಗೆ ನಾನು ತೀರ್ಮಾನಿಸಲು ಬಯಸುತ್ತೇನೆ ಅದು ಸ್ಟೇಟ್ ಯಾವುದು ಮತ್ತು ಬಿಹೇವಿಯರ್ ಏನು ಎಂದು ಹೇಳುತ್ತದೆ ಸ್ಟೇಟ್ ಮೂಲತಃ ಈ ಎಲ್ಲಾ ವರ್ಗದ 1 ರೀತಿಯ ಹ್ಯಾಂಡಲ್ ಈ ಸ್ಟೀಲ್ ಹೆಡ್ ಮತ್ತು ಹೀಗೆ ಮೌಲ್ಯಗಳಿಗೆ ಹೇಳುತ್ತದೆ ಸುತ್ತಿಗೆಯ ಸ್ಟೇಟ್ ಅನ್ನು ವ್ಯಾಖ್ಯಾನಿಸುವ ಗುಣಲಕ್ಷಣಗಳು ಇದು ಖಂಡಿತವಾಗಿಯೂ ಸುತ್ತಿಗೆಯ ಬಿಹೇವಿಯರ್ ಸುತ್ತಿಗೆಯ ನೈಲ್ ಅಲ್ಲಿ ವರ್ತಿಸುವುದು ಮತ್ತು ಐಡೆಂಟಿಟಿ ಇದು ನನ್ನ ಸುತ್ತಿಗೆಯಾಗಿದ್ದು ಅದು ವಿಭಿನ್ನ ಸುತ್ತಿಗೆಯ ಕೊಳದ ನಡುವೆ ನಿಂತಿದೆ ಸಾಂಕೇತಿಕ ರೇಖಾಚಿತ್ರವು ಪ್ರಾತಿನಿಧ್ಯ ಆದರೆ ಒಬ್ಜೆಕ್ಟ್ನ ಸ್ವರೂಪದ ಪ್ರಮುಖ ಬಿಂದುವನ್ನು ಸ್ಪಷ್ಟವಾಗಿ ಯೋಚಿಸುತ್ತದೆ ಮಾಡ್ಯೂಲ್ನಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಸ್ತುವಿಗೆ ಸ್ಟೇಟ್ ಬಿಹೇವಿಯರ್ ಮತ್ತು ಐಡೆಂಟಿಟಿ ಇದೆ ಎಂದು ನಾವು ನೋಡಿದ್ದೇವೆ ಒಂದು ಸ್ಟೇಟ್ ಅನ್ನು ಅದರ ಪ್ರೊಫರ್ಟಿಗಳ ಮೌಲ್ಯಗಳಿಂದ ವ್ಯಾಖ್ಯಾನಿಸಲಾಗಿದೆ ಮತ್ತು ಸ್ಟಾಟಿಕ್ ಮತ್ತು ಡೈನಾಮಿಕ್ ವ್ಯಾಲ್ಯೂಗಳನ್ನು ಹೊಂದಿರುವ ಪ್ರೊಫರ್ಟಿಯ ವಿಷಯದಲ್ಲಿ ನಾವು ವಿಭಿನ್ನ ವ್ಯತ್ಯಾಸಗಳನ್ನು ನೋಡಿದ್ದೇವೆ ಬಿಹೇವಿಯರ್ಯನ್ನು ಕಾರ್ಯಾಚರಣೆಗಳ ಸಂಗ್ರಹದಿಂದ ವ್ಯಾಖ್ಯಾನಿಸಲಾಗಿದೆ ಬಿಹೇವಿಯರ್ಗಳು ಒಳಗೊಂಡಿರಬೇಕಾದ ವಿಭಿನ್ನ ಸಾಮಾನ್ಯ ಕಾರ್ಯಾಚರಣೆಗಳು ಯಾವುವು ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ಪ್ರತಿ ಪಾತ್ರವು ಹೊಂದಿರಬೇಕಾದ ಸಂಬಂಧಿತ ಕಾರ್ಯಾಚರಣೆಗಳ ಜವಾಬ್ದಾರಿಗಳನ್ನು ಗೊತ್ತುಪಡಿಸಲು ಬಿಹೇವಿಯರ್ ನ ಪಾತ್ರ ಮತ್ತು ನಿಯಮಗಳನ್ನು ಹೇಗೆ ಸರಿಯಾಗಿ ಗುರುತಿಸಬೇಕು ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ ಮತ್ತು ಐಡೆಂಟಿಟಿ ಒಂದು ವಿಶಿಷ್ಟತೆಯನ್ನು ಒದಗಿಸುತ್ತದೆ ಮತ್ತು ಅದು ಒಬ್ಜೆಕ್ಟ್ಗೆ ಅಂತರ್ಗತವಾಗಿರಬಹುದು ಎಂದು ಅಂತಿಮವಾಗಿ ನಾವು ನೋಡಿದ್ದೇವೆ ಒಂದು ಅಥವಾ ಹೆಚ್ಚಿನ ಪ್ರತ್ಯೇಕ ಪ್ರೊಫರ್ಟಿಗಳು ಇದ್ದರೆ ಅನೇಕ ಸಂದರ್ಭಗಳಲ್ಲಿ ಅಂತಹ ಪ್ರಮುಖ ಪ್ರೊಫರ್ಟಿಗಳ ಅನುಪಸ್ಥಿತಿಯಲ್ಲಿ ಒಬ್ಜೆಕ್ಟ್ಗೆ ಐಡೆಂಟಿಟಿ ಯನ್ನು ಸಾಗಿಸಬೇಕಾಗಬಹುದು ಅದು ಇಡೀ ಒಬ್ಜೆಕ್ಟ್ ಆಧಾರಿತ ಅನುಷ್ಠಾನವನ್ನು ಬೆಂಬಲಿಸುವ ಡೈನಾಮಿಕ್ ಫ್ರೇಮ್ವರ್ಕ್ನಿಂದ ಒದಗಿಸಲ್ಪಡುತ್ತದೆ ಅಥವಾ ಕೇವಲ ಒಬ್ಜೆಕ್ಟ್ನ ಸ್ಥಳದಿಂದ ಅಥವಾ ಒಬ್ಜೆಕ್ಟ್ನ ವಿಳಾಸ ಮತ್ತು ನಾವು ಈಗಾಗಲೇ ತೋರಿಸಿರುವ ವಿಷಯದಲ್ಲಿ ಸಂಭಾವ್ಯ ಅಪಾಯಗಳಿವೆ ಆದ್ದರಿಂದ ಅಂತಿಮವಾಗಿ ಒಬ್ಜೆಕ್ಟ್ಗಳು ಭೌತಿಕ ಜಗತ್ತಿನಲ್ಲಿ ಅಥವಾ ಕಂಪ್ಯೂಟರ್ ಮೆಮೊರಿಯಲ್ಲಿ ಜಾಗವನ್ನು ಆಕ್ರಮಿಸುತ್ತವೆ ಮತ್ತು ಒಬ್ಜೆಕ್ಟ್ವೊಂದು ಅಸ್ತಿತ್ವದಲ್ಲಿರಬೇಕು ಸಂವಹನ ನಡೆಸಬೇಕು ಮತ್ತು ಪ್ರತ್ಯೇಕವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿರಿಸಿಕೊಳ್ಳುವುದು ಬಹಳ ನಿರ್ಣಾಯಕ